ಆದ್ಯತೆಯ ವಿಲೋಮ ಸಮಸ್ಯೆಗೆ ಪರಿಹಾರ ಕಾರ್ಯಗಳ ಷೆಡ್ಯೂಲಿಂಗ್ ಚೌಕಟ್ಟಿನಲ್ಲಿ ಕಾರ್ಯಗಳ ನಡುವೆ ಸಂಪನ್ಮೂಲಗಳನ್ನು ಹೇಗೆ ಹಂಚಿಕೊಳ್ಳಬಹುದು ಎಂಬುದನ್ನು ನಾವು ಹಿಂದೆ ನೋಡಿದ್ದೇವೆ ರೇಟ್ ಮೋನೋಟೋನಿಕ್ ಶೆಡ್ಯೂಲರ್ ಅಥವಾ ಆರಂಭಿಕ ಗಡುವು ಮೊದಲ ಶೆಡ್ಯೂಲರ್ ಅಲ್ಲದೆ ನಾವು ನಿರ್ಣಾಯಕ ವಿಭಾಗಗಳು ಮತ್ತು ಸೆಮಾಫೋರ್ಗಳನ್ನು ಚರ್ಚಿಸಿದ್ದೇವೆ ಸಾಂಪ್ರದಾಯಿಕ ಕಾರ್ಯಾಚರಣಾ ವ್ಯವಸ್ಥೆಯಲ್ಲಿ ಬಳಸುವ ಸೆಮಾಫೋರ್ ಪರಿಹಾರವನ್ನು ನಾವು ಚರ್ಚಿಸಿದ್ದೇವೆ ಇದು ನೈಜ ಸಮಯದ ಅಪ್ಲಿಕೇಶನ್ನಲ್ಲಿರುವಂತೆ ಇದನ್ನು ಬಳಸಲಾಗುವುದಿಲ್ಲ ಮತ್ತು ಇದು ಎರಡು ತೀವ್ರ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ಯತೆಯ ವಿಲೋಮ ಇನ್ವರ್ಶನ್ ಮತ್ತು ಮಿತಿಯಿಲ್ಲದ ಅನ್ ಬೌಂಡೆಡ್ ಆದ್ಯತೆಯ ವಿಲೋಮ ಇನ್ವರ್ಶನ್ ಸರಳ ಆದ್ಯತೆಯ ವಿಲೋಮವು ಇನ್ವರ್ಶನ್ ಕಡಿಮೆ ಆದ್ಯತೆಯ ಕಾರ್ಯವು ಪೂರ್ವಭಾವಿ ಇಲ್ಲದ ನಾನ್ ಪ್ರೀಂಪ್ಟಬಲ್ ಸಂಪನ್ಮೂಲವನ್ನು ಲಾಕ್ ಮಾಡಿದಾಗ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾರ್ಯಗತಗೊಳಿಸಲು ಸಾಧ್ಯವಾಗದೆ ಸಂಪನ್ಮೂಲಕ್ಕಾಗಿ ಕಾದಾಗ ಉದ್ಭವಿಸುತ್ತದೆ ನಾವು ಆದ್ಯತೆಯ ವಿಲೋಮ ಉದಾಹರಣೆ ನೋಡಿದಾಗ ಕಡಿಮೆ ಆದ್ಯತೆಯ ಕಾರ್ಯವು ಕಾರ್ಯಗತಗೊಳ್ಳುತ್ತಿದೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾಯುತ್ತದೆ ಆದರೆ ಆದ್ಯತೆಯ ವಿಲೋಮದ ಸಮಸ್ಯೆ ಸ್ವತಃ ಕೆಟ್ಟದ್ದಲ್ಲ ಏಕೆಂದರೆ ಅದನ್ನು ಎಚ್ಚರಿಕೆಯಿಂದ ಪ್ರೋಗ್ರಾಮಿಂಗ್ ಬಳಸಿ ಪರಿಹರಿಸಬಹುದು ಆದರೆ ಮಿತಿಯಿಲ್ಲದ ಅನ್ ಬೌಂಡೆಡ್ ಆದ್ಯತೆಯ ವಿಲೋಮದಲ್ಲಿಇನ್ವರ್ಶನ್ ಸಂಪನ್ಮೂಲವನ್ನು ಹೊಂದಿರುವ ಕಡಿಮೆ ಆದ್ಯತೆಯ ಕಾರ್ಯವು ಸಂಪನ್ಮೂಲ ಅಗತ್ಯವಿಲ್ಲದ ಇತರ ಮಧ್ಯಂತರ ಆದ್ಯತೆಯ ಕಾರ್ಯಗಳಿಂದ ಸಿಪಿಯು ಬಳಕೆಯಿಂದ ಪೂರ್ವಭಾವಿಯಾಗಿರುತ್ತದೆಪ್ರೀಂಪ್ಟಡ ಕಳೆದ ಉಪನ್ಯಾಸದ ಕೊನೆಯಲ್ಲಿ ನಾವು ನಿರ್ಣಾಯಕ ವಿಭಾಗ ಮತ್ತು ಆದ್ಯತೆಯ ವಿಲೋಮವು ಹೇಗೆ ಉದ್ಭವಿಸಬಹುದು ಮಿತಿಯಿಲ್ಲದ ಆದ್ಯತೆಯ ವಿಲೋಮಗಳು ಮತ್ತು ಅದರ ಪರಿಹಾರಗಳನ್ನು ಚರ್ಚಿಸಿದ್ದೆವು ಉದಾಹರಣೆಗೆ ನಮ್ಮಲ್ಲಿ 2 ಕಾರ್ಯಗಳಿವೆ T1 ಮತ್ತು T3 ಪೂರ್ವಭಾವಿ ಅಲ್ಲದ ನಾನ್ ಪ್ರೀಂಪ್ಟಬಲ್ ಸಂಪನ್ಮೂಲವನ್ನು ಹಂಚಿಕೊಳ್ಳಬೇಕಾಗಿದೆ ಇದರರ್ಥ ಸಂಪನ್ಮೂಲವನ್ನು ವಿಶೇಷ ಎಕ್ಸ್ಕ್ಲೂಸಿವ್ ಮೋಡ್ನಲ್ಲಿ ಪ್ರವೇಶಿಸಬೇಕಾಗಿದೆ ಮತ್ತು ಈಗಾಗಲೇ ಸಂಪನ್ಮೂಲವನ್ನು ಬಳಸುತ್ತಿರುವ ಕಾರ್ಯವು ಸಂಪನ್ಮೂಲವನ್ನು ಬಳಸಿಕೊಂಡು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಪೂರ್ಣಗೊಳಿಸಿದಾಗ ಮಾತ್ರ ಬೇರೆ ಯಾವುದೇ ಕಾರ್ಯವು ಅದನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಎರಡೂ ಕಾರ್ಯಗಳು ಈ ಕೆಳಗಿನ ರೀತಿಯ ಕೋಡ್ಗಳಾಗಿವೆ ಮತ್ತು ಪ್ರೋಗ್ರಾಂನ ಕೆಲವು ಭಾಗವನ್ನು ಹೊಂದಿವೆ ಅಲ್ಲಿ ಅವರು ಸಂಪನ್ಮೂಲವನ್ನು ಬಳಸದೆ ಕೆಲವು ಸಂಸ್ಕರಣೆಯನ್ನು ಮಾಡುತ್ತಾರೆ ಇದು ಪೂರ್ವಭಾವಿ ಅಲ್ಲದ ಸಂಪನ್ಮೂಲವಾಗಿರುವುದರಿಂದ ಅವು ಸಂಪನ್ಮೂಲವನ್ನು ಬಳಸಲು ಪ್ರಾರಂಭಿಸುವ ಮೊದಲು ಅವು P ಅನ್ನು ಆಹ್ವಾನಿಸುತ್ತವೆ ಇದು ಮೂಲತಃ ಸೆಮಾಫೋರ್ಗಾಗಿ ಕಾಯುತ್ತದೆ ಮತ್ತು ಸೆಮಾಫೋರ್ಗೆ ಪ್ರವೇಶ ಪಡೆದ ನಂತರ ಅವು ಹಂಚಿದ ಸಂಪನ್ಮೂಲವನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತವೆ ಕೋಡ್ ವಿಭಾಗವನ್ನು ಪೂರ್ಣಗೊಳಿಸಿದ ನಂತರ ಕೋಡ್ನ ಭಾಗವು ಪ್ರಾರಂಭವಾದ ನಂತರ ಅದು ಹಂಚಿದ ಸಂಪನ್ಮೂಲಗಳನ್ನು ಬಳಸುತ್ತದೆ ಅವು V ಸೂಚನೆಯನ್ನು ಕಾರ್ಯಗತಗೊಳಿಸುತ್ತವೆ ಇದು ಸಂಪನ್ಮೂಲವನ್ನು ಬಿಡುಗಡೆ ಮಾಡಲು ಸಿಗ್ನಲ್ ಸೆಮಾಫೋರ್ ಆಗಿದೆ ಮತ್ತು ನಂತರ ಸಂಪನ್ಮೂಲವನ್ನು ಬಳಸದೆ ಹೆಚ್ಚಿನ ಸ್ಥಳೀಯ ಸಂಸ್ಕರಣೆಯನ್ನು ನಡೆಸಲಾಗುತ್ತದೆ ಹಂಚಿಕೆಯ ಸಂಪನ್ಮೂಲವನ್ನು ಅದೇ ಸಿಗ್ನಲ್ ಕೋಡ್ನ ನಿರ್ಣಾಯಕ ವಿಭಾಗವಾಗುವವರೆಗೆ ಒಂದೇ ಕಾಯುವ ಸಂಕೇತದಿಂದ ಪ್ರಾರಂಭಿಸುವ ಕಾರ್ಯದಿಂದ ಬಳಸುವ ಕೋಡ್ ಆದ್ಯತೆಯ ವಿಲೋಮ ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ಉದ್ಭವಿಸಬಹುದು ಎಂದು ನೋಡೋಣ ನಮ್ಮಲ್ಲಿ T3 ಕಾರ್ಯವಿದೆ ಎಂದು ಭಾವಿಸೋಣ ಅದು ಕಡಿಮೆ ಆದ್ಯತೆ ಯನ್ನು ಹೊಂದಿದ್ದು ಕೆಲವು ಸ್ಥಳೀಯ ಸಂಸ್ಕರಣೆಯನ್ನು ಮಾಡುತ್ತದೆ ಅದನ್ನು 'L' ನಿಂದ ಸೂಚಿಸಲಾಗಿದ್ದು ಮತ್ತೆ ಸ್ವಲ್ಪ ಸಮಯದ ನಂತರ ಅದು ನಿರ್ಣಾಯಕ ವಿಭಾಗಕ್ಕೆ ಸೇರುತ್ತದೆ ಸಂಪನ್ಮೂಲವನ್ನು ಬಳಸುವ ಮೊದಲು ಅದು ಕಾಯುವ ಸೆಮಾಫೋರ್ ಮಾಡುತ್ತದೆ ಮತ್ತು ಸೆಮಾಫೋರ್ ಲಭ್ಯವಿರುವುದರಿಂದ ಅದು ಸಂಪನ್ಮೂಲವನ್ನು ಪಡೆದು ಆ ಮೂಲಕ ಸಂಪನ್ಮೂಲವನ್ನು ಬಳಸಿಕೊಂಡು ಕಾರ್ಯಗತಗೊಳಿಸಲು ಪ್ರಾರಂಭಿಸಬಹುದು ಆದರೆ ಅಂತಹ ಸಮಯದಲ್ಲಿ ಅಂದರೆ T1 ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾರ್ಯಗತಗೊಳ್ಳಲು ಪ್ರಾರಂಭಿಸುತ್ತದೆ ಕೆಲವು ಸ್ಥಳೀಯ ಸಂಸ್ಕರಣೆ T 3 ರವರೆಗೆ ಅದರ ನಿರ್ಣಾಯಕ ವಿಭಾಗಕ್ಕೆ ಸೇರುತ್ತದೆ ಮತ್ತು ಸಂಪನ್ಮೂಲ ಲಾಕ್ ಮಾಡಿಕೊಂಡು ಅಥವಾ ಸೇಮ್ ವಿಡ್ತ್ ಇನ್ಸ್ಟ್ರಕ್ಷನ್ ಕಾರ್ಯಗತಗೊಳಿಸುವಿಕೆಯನ್ನು ಮಾಡುತ್ತದೆ ಸಂಪನ್ಮೂಲವನ್ನು ಈಗಾಗಲೇ T3 ಹಿಡಿದಿಟ್ಟುಕೊಂಡಿರುವುದರಿಂದ T1 ಕಾರ್ಯವು ನಿರ್ಬಂಧಿಸಲ್ಪಡುತ್ತದೆ ಒಮ್ಮೆ ಅದನ್ನು ನಿರ್ಬಂಧಿಸಿದ ನಂತರ T3 ಸಕ್ರಿಯಗೊಳ್ಳುತ್ತದೆ ಸಂಪನ್ಮೂಲವನ್ನು ಬಳಸುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ T 4 ನಲ್ಲಿ ಅದು ಕಾರ್ಯಗತಿಯನ್ನು ಪೂರ್ಣಗೊಳಿಸುತ್ತದೆ ನಂತರ T1 ಸಂಪನ್ಮೂಲವನ್ನು ಪಡೆಯುತ್ತದೆ ಮತ್ತು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಸ್ಥಳೀಯ ಸಂಸ್ಕರಣೆ ಮಾಡಿ ತದನಂತರ ಅದು ಪೂರ್ಣಗೊಂಡ ನಂತರ T3 ಸಿಪಿಯು ಪಡೆಯುತ್ತದೆ ಮತ್ತು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ಇದು ಒಂದೇ ಆದ್ಯತೆಯ ವಿಲೋಮತೆಯ ಉದಾಹರಣೆಯಾಗಿದೆ ಮತ್ತು T1 ಕಾರ್ಯವು ನಿರ್ಬಂಧಿಸಲ್ಪಟ್ಟ ಸಮಯವು T3 ಮತ್ತು T4 ನಡುವೆ ಇರುತ್ತದೆ T3 ಪೂರ್ಣಗೊಳಿಸಿದ ಕಾರ್ಯವು ಅದರ ನಿರ್ಣಾಯಕ ಸಂಪನ್ಮೂಲವನ್ನು ಬಳಸುತ್ತದೆ ನಂತರ T1 ಕಾರ್ಯವು ಆದ್ಯತೆಯ ವಿಲೋಮತೆಯನ್ನು ಅನುಭವಿಸುವ ಗರಿಷ್ಠ ಅವಧಿಯೆಂದರೆ T3 ಕಾರ್ಯವು ನಿರ್ಣಾಯಕ ಸಂಪನ್ಮೂಲ ಆರ್ ಅನ್ನು ಬಳಸಬೇಕಾದ ದೊಡ್ಡ ಅವಧಿಗೆ ಸಮಾನವಾಗಿರುತ್ತದೆ ಕೆಳಗಿನವು ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯ ಬಗ್ಗೆ ಅದೇ ಸಂಪನ್ಮೂಲ R ಯ ಕಾರಣದಿಂದಾಗಿ T1 ಕಾರ್ಯವು 2 ಆದ್ಯತೆಯ ವಿಲೋಮಗಳನ್ನು ಅನುಭವಿಸಬಹುದು ಸಂಪನ್ಮೂಲ ಅಗತ್ಯವಿಲ್ಲದ ಕಾರ್ಯ T2 ಕಾರ್ಯಗತಗೊಳಿಸಲು ಪ್ರಾರಂಭಿಸಿದಾಗ ಮತ್ತು T3 ಅನ್ನು ಸಿಪಿಯು ಬಳಸದಂತೆ ತಡೆಯುತ್ತದೆ ಮತ್ತು ಹೀಗಾಗಿ T1 2 ಆದ್ಯತೆಯ ವಿಲೋಮತೆಯನ್ನು ಅನುಭವಿಸುತ್ತದೆ ಒಂದು T3 ಖಾತೆಯಲ್ಲಿ ಮತ್ತು ಇನ್ನೊಂದು T2 ಖಾತೆಯಲ್ಲಿ T2 ಕಾರ್ಯಗತಗೊಳಿಸುತ್ತಿರುವುದರಿಂದ T1 ಸಂಪನ್ಮೂಲವನ್ನು ಹೊಂದಿರದ ಕಾರಣ ಕಾಯಬೇಕಾಗಿದೆ T3 ಸಂಪನ್ಮೂಲವನ್ನು ಹಿಡಿದಿಟ್ಟುಕೊಂಡಿದೆ ಆದರೆ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ T2 ಈ ಅವಧಿಗೆ T3 ಮತ್ತು T2 ಕಾರಣದಿಂದಾಗಿ 2 ಆದ್ಯತೆಯ ವಿಲೋಮಗಳನ್ನು ಉಂಟುಮಾಡಲು ಪ್ರಾರಂಭಿಸಿದೆ ಈ ಉದಾಹರಣೆಯನ್ನು ವಿಸ್ತರಿಸಿದರೆ ನಮಗೆ ಮಿತಿಯಿಲ್ಲದ ಆದ್ಯತೆಯ ವಿಲೋಮವಿದೆ T3 ಕಡಿಮೆ ಆದ್ಯತೆಯನ್ನು ಹೊಂದಿರುವ ಬಹು ಮಧ್ಯಂತರ ಕಾರ್ಯಗಳನ್ನು ನಾವು ಪರಿಗಣಿಸುತ್ತಿದ್ದೇವೆ T1 ಹೆಚ್ಚಿನ ಆದ್ಯತೆಯಾಗಿದೆ ಆದರೆ T 2 1 T2 2 T2 n ಮುಂತಾದ ಮಧ್ಯಂತರ ಆದ್ಯತೆಯ ಕಾರ್ಯಗಳಿವೆ ಸಂಪನ್ಮೂಲ T3 ಗಾಗಿ T1 ಅನ್ನು ನಿರ್ಬಂಧಿಸಲಾಗಿದೆ ನಂತರ ಮಧ್ಯಂತರ ಆದ್ಯತೆಯ ಕಾರ್ಯವು ಒಂದರ ನಂತರ ಒಂದನ್ನು ಕಾರ್ಯಗತಗೊಳಿಸುತ್ತಲೇ ಇರುತ್ತದೆ ಸಿಪಿಯು ತನ್ನ ಕಾರ್ಯನಿರ್ವಹಣೆಯನ್ನು ಪೂರ್ಣಗೊಳಿಸಲು T3 ಗಾಗಿ T1 ಕಾಯುತ್ತಲೇ ಇರುತ್ತದೆ ಆದರೆ ಆ ಹೊತ್ತಿಗೆ T1 ತನ್ನ ಗಡುವನ್ನು ತಪ್ಪಿಸುತ್ತದೆ ಹೀಗಾಗಿ ಇಲ್ಲಿ ಅಪ್ಲಿಕೇಶನ್ ನ ವೈಫಲ್ಯವಿದೆ ಮಿತಿಯಿಲ್ಲದ ಆದ್ಯತೆಯ ಸಮಸ್ಯೆಯನ್ನು ಸಮರ್ಪಕವಾಗಿ ನಿರ್ವಹಿಸದಿದ್ದರೆ ನೈಜ ಸಮಯದ ಅಪ್ಲಿಕೇಶನ್ ವಿಫಲಗೊಳ್ಳುತ್ತದೆ ಮಿತಿಯಿಲ್ಲದ ಆದ್ಯತೆಯ ವಿಲೋಮತೆಯಿಂದಾಗಿ ಅಪ್ಲಿಕೇಶನ್ ವೈಫಲ್ಯ ಸಂಭವಿಸಿದ ಅನೇಕ ಉದಾಹರಣೆಗಳಿವೆ ಆದರೆ ಬಹುಶಃ ಅತ್ಯಂತ ಪ್ರಸಿದ್ಧ ಉದಾಹರಣೆಯೆಂದರೆ ಮಾರ್ಸ್ ಪಾತ್ ಫೈಂಡರ್ ಮಾರ್ಸ್ ಪಾಥ್ಫೈಂಡರ್ 1997 ರ ಜುಲೈ 4 ರಂದು ಮಂಗಳನ ಮೇಲ್ಮೈಗೆ ಇಳಿಯಿತು ಇದು ಮಂಗಳನ ಮೇಲ್ಮೈಗೆ ಪ್ರವೇಶಿಸುತ್ತಿದ್ದಂತೆ ಸೊಜೋರ್ನರ್ ರೋವರ್ ಎಂಬ ವಾಹನವು ಏರ್ ಬ್ಯಾಗ್ಗಳಿಂದ ಸುತ್ತುವರಿಯಲ್ಪಟ್ಟಿತು ಅದು ಮಂಗಳದ ಮೇಲ್ಮೈಗೆ ನಿಧಾನವಾಗಿ ಕೆಳಗಿಳಿಯಿತು ಮತ್ತು ಅದು ಏರ್ಬ್ಯಾಗ್ನಿಂದ ಮಂಗಳ ಗ್ರಹದ ಮೇಲ್ಮೈಗೆ ಹೊರಟು ದೊಡ್ಡ ಪ್ರಮಾಣದ ಡೇಟಾವನ್ನು ಭೂಮಿಯ ನಿಲ್ದಾಣಕ್ಕೆ ರವಾನಿಸಲು ಪ್ರಾರಂಭಿಸಿತು ಈ ದತ್ತಾಂಶವು ನಾಸಾ ಬಿಡುಗಡೆ ಮಾಡಿದ ಮಂಗಳ ಮೇಲ್ಮೈಯ ಚಿತ್ರಗಳನ್ನು ಒಳಗೊಂಡಿದೆ ಮತ್ತು ಅವು ವೆಬ್ನಲ್ಲಿ ಸಾರ್ವಜನಿಕವಾಗಿ ಲಭ್ಯವಿದೆ ರೋವರ್ನಿಂದ ಹೆಚ್ಚಿನ ಸಂಖ್ಯೆಯ ಚಿತ್ರಗಳನ್ನು ರವಾನಿಸಲಾಗಿದೆ ರೋವರ್ ಮೇಲ್ಮೈಗೆ ಇಳಿಯುತ್ತಿದ್ದಂತೆ ಮಂಗಳನ ಮೇಲ್ಮೈಯ ಒಂದು ಚಿತ್ರ ಮತ್ತು ಚೀಲಗಳಿಂದ ಸುತ್ತುವರಿಯಲ್ಪಟ್ಟಿದೆ ಮತ್ತು ಚಿತ್ರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿತು ಇದು ಮಾರ್ಸ್ ಪಾತ್ ಫೈಂಡರ್ ಸೌಜನ್ಯ ನಾಸಾದ ಸಾರ್ವಜನಿಕ ಬಿಡುಗಡೆಯ ಮತ್ತೊಂದು ಚಿತ್ರ ಆದರೆ ನಂತರ ಪಾಥ್ಫೈಂಡರ್ ಸಿಸ್ಟಮ್ ಮರುಹೊಂದಿಕೆಯನ್ನು ಅನುಭವಿಸಲು ಪ್ರಾರಂಭಿಸಿತು ಪ್ರತಿ ಕೆಲವು ಸೆಕೆಂಡುಗಳ ನಂತರದ ವ್ಯವಸ್ಥೆಯು ಸ್ವತಃ ಮರುಹೊಂದಿಸಲು ಪ್ರಾರಂಭಿಸಿತು ಇದರ ಪರಿಣಾಮವಾಗಿ ಡೇಟಾವನ್ನು ರವಾನಿಸಲು ಸಾಧ್ಯವಾಗಲಿಲ್ಲ ಡೇಟಾದ ಒಂದು ಭಾಗವನ್ನು ಮಾತ್ರ ರವಾನಿಸಲಾಗುತ್ತದೆ ನಂತರ ಅದು ಮತ್ತೆ ಮರುಹೊಂದಿಸುತ್ತದೆ ಮತ್ತೆ ಅದು ಪ್ರಸಾರವನ್ನು ಪ್ರಾರಂಭಿಸುತ್ತದೆ ಮತ್ತು ಮರುಹೊಂದಿಸುತ್ತದೆ ಮತ್ತು ಆದ್ದರಿಂದ ಸಂಪೂರ್ಣ ಡೇಟಾವನ್ನು ರವಾನಿಸಲಾಗುವುದಿಲ್ಲ ಆ ಸಮಯದಲ್ಲಿ ಪತ್ರಿಕೆಗಳು ಮಂಗಳ ಮಾರ್ಗ ಶೋಧಕವು ವೈಫಲ್ಯಗಳನ್ನು ಅನುಭವಿಸುತ್ತಿದೆ ಮತ್ತು ಈ ವೈಫಲ್ಯವನ್ನು ವಿವರಿಸಲು ಬಳಸುವ ಪರಿಭಾಷೆಗಳು ಸಾಫ್ಟ್ವೇರ್ ತೊಂದರೆಗಳು ಎಂದು ವರದಿ ಮಾಡಿದ್ದರೆ ಇತರ ಕೆಲವು ಪತ್ರಿಕೆಗಳು ಪಾತ್ಫೈಂಡರ್ನಲ್ಲಿರುವ ಕಂಪ್ಯೂಟರ್ ಏಕಕಾಲದಲ್ಲಿ ಹಲವಾರು ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತಿವೆ ಮತ್ತು ಆದ್ದರಿಂದ ವಿಫಲವಾಗುತ್ತಿದೆ ಎಂದು ವರದಿ ಮಾಡಿದೆ ಆದರೆ ನಾಸಾದ ಪ್ರಯೋಗಾಲಯದಲ್ಲಿ ವಿಜ್ಞಾನಿಗಳು ದೋಷವನ್ನು ಸರಿಪಡಿಸಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದರು ಮಾರ್ಸ್ ಪಾಥ್ಫೈಂಡರ್ನಲ್ಲಿ Vx ವರ್ಕ್ಸ್ ಅನ್ನು ವಿಂಡ್ ರಿವರ್ ವ್ಯವಸ್ಥೆಗಳಿಂದ ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಯಾಗಿ ಬಳಸಲಾಗುತ್ತಿತ್ತು ಹಾಗೂ ರೇಟ್ ಮೋನೋಟೋನಿಕ್ ಶೆಡ್ಯೂಲಿಂಗ್ ಆಫ್ ತ್ರೆಡ್ಸ್ ಬಳಸಲಾಗುತ್ತಿತ್ತು ಪಾಥ್ಫೈಂಡರ್ನಲ್ಲಿ ವಿಭಿನ್ನ ಕಾರ್ಯಗಳು ಹಂಚಿದ ಮೆಮೊರಿಯ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತವೆ ಒಂದು ಕಾರ್ಯವು ಮೆಮೊರಿಗೆ ಬರೆಯುತ್ತದೆ ಮತ್ತು ಇನ್ನೊಂದು ಕಾರ್ಯವು ಅದನ್ನು ಓದುತ್ತದೆ ಮತ್ತು ನಂತರ ಬಾಹ್ಯಾಕಾಶ ನೌಕೆಯ ವಿಭಿನ್ನ ಘಟಕಗಳು ಹಂಚಿದ ಮೆಮೊರಿಯ ಮೂಲಕ ಪರಸ್ಪರ ಸಂವಹನ ನಡೆಸಬಹುದು ಪಾಥ್ಫೈಂಡರ್ ಅನ್ನು ಡೀಬಗ್ ಮಾಡಲು ನಾಸಾ ವಿಜ್ಞಾನಿಗಳು ತಮ್ಮ ಲ್ಯಾಬ್ನಲ್ಲಿ ಪಾತ್ಫೈಂಡರ್ನ ಪ್ರತಿಕೃತಿಯನ್ನು ಹೊಂದಿದ್ದರು ಮತ್ತು ಅವರು ಮಂಗಳನ ಮೇಲ್ಮೈಯಲ್ಲಿ ಸಂಭವಿಸುವಿಕೆಯ ಅನುಕರಣೆಯನ್ನು ಮಾಡಲು ಪ್ರಾರಂಭಿಸಿದರು ಮತ್ತು ಕಾಂಟೆಕ್ಸ್ಟ್ ಸ್ವಿಚ್ಗಳು ಎಲ್ಲಿ ಸಂಭವಿಸಿದವು ಎಂದು ಅವರು ಕಂಡುಕೊಂಡ ಸ್ಥಳದಲ್ಲಿ ಡೀಬಗ್ ಮೋಡ್ ಅನ್ನು ಹೊಂದಿಸಿದ್ದಾರೆ ಅಥವಾ ಅಡಚಣೆಗಳು ಸಂಭವಿಸಿದಾಗ ವಸ್ತುಗಳ ನಡುವೆ ಸಿಂಕ್ರೊನೈಸೇಶನ್ ನಡೆಯಿತು ಇವೆಲ್ಲವನ್ನೂ ಗಮನಿಸಿ ಅಂತಿಮವಾಗಿ ಪಾಥ್ಫೈಂಡರ್ನ ಪ್ರತಿಕೃತಿಯೊಂದಿಗೆ ಹಲವಾರು ಗಂಟೆಗಳ ಕಾಲ ಕೆಲಸ ಮಾಡಿದ ನಂತರ ಮರುಹೊಂದಿಸುವಿಕೆಯು ಸಂಭವಿಸಿದ ನಿಖರವಾದ ಷರತ್ತುಗಳನ್ನು ಕವರ್ ಮಾಡಲಾಯಿತು ಮ್ಯೂಟೆಕ್ಸ್ ಇದೆ ಎಂದು ಅವರು ಕಂಡುಕೊಂಡರು ಅದು ಒಂದು ಸೆಮಾಫೋರ್ ಆಗಿದ್ದು ಅದನ್ನು ಬೂಲಿಯನ್ ಗ್ಲೋಬಲ್ ವೇರಿಯಬಲ್ ಆಗಿರುವ ಬೂಲಿಯನ್ ಪ್ಯಾರಾಮೀಟರ್ ಎಂದು ಅವರು ಕಂಡುಕೊಂಡರು ಇದು ಬೂಲಿಯನ್ ವೇರಿಯೇಬಲ್ನ ಮೌಲ್ಯವೇ ಮತ್ತು ಬೂಲಿಯನ್ ಪ್ಯಾರಾಮೀಟರ್ ಸೂಚಿಸಿದಂತೆ ಆದ್ಯತೆಯ ಆನುವಂಶಿಕತೆಯನ್ನು ನಿರ್ವಹಿಸಬೇಕೇ ಅಥವಾ ಇಲ್ಲವೇ ಎಂಬುದನ್ನು ಅವಲಂಬಿಸಿರುತ್ತದೆ ಆದರೆ ಬೂಲಿಯನ್ ವೇರಿಯೇಬಲ್ ಆದ್ಯತೆಯ ಆನುವಂಶಿಕತೆಯನ್ನು ಆಫ್ ಮಾಡಿದೆ ಎಂದು ಅವರು ಕಂಡುಕೊಂಡರು ಮತ್ತು ನಂತರ ಆದ್ಯತೆಯ ಆನುವಂಶಿಕತೆಯನ್ನು ಆನ್ ಮಾಡಬಹುದಾದರೆ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಅರಿತುಕೊಂಡರು ತದನಂತರ ಅವರು ಮಾರ್ಸ್ ಪಾಥ್ಫೈಂಡರ್ನಲ್ಲಿ ಒಂದು ಸಣ್ಣ ಸಿ ಪ್ರೋಗ್ರಾಂ ಅನ್ನು ಅಪ್ಲೋಡ್ ಮಾಡಿದರು ಇದರಿಂದ ಮಿತಿಯಿಲ್ಲದ ಆದ್ಯತೆಯ ವಿಲೋಮವ ಸಂಭವಿಕೆಯನ್ನು ನಿಭಾಯಿಸಿದರು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮಾರ್ಸ್ ಪಾಥ್ಫೈಂಡರ್ ಸಮಸ್ಯೆಯನ್ನು ಎದುರಿಸುತ್ತಿತ್ತು ಏಕೆಂದರೆ ಆದ್ಯತೆಯ ಆನುವಂಶಿಕ ಕಾರ್ಯವಿಧಾನದ ರೂಪದಲ್ಲಿ ಮಿತಿಯಿಲ್ಲದ ಆದ್ಯತೆಯ ವಿಲೋಮಕ್ಕೆ ಪರಿಹಾರವನ್ನು ಬೂಲಿಯನ್ ವೇರಿಯೇಬಲ್ ನಿಷ್ಕ್ರಿಯಗೊಳಿಸಿದೆ ಅವರು ಆದ್ಯತೆಯ ಆನುವಂಶಿಕ ಕಾರ್ಯವಿಧಾನವನ್ನು ಸಕ್ರಿಯಗೊಳಿಸಿದ ನಂತರ ಅದು ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಯಿತು ಆದ್ಯತೆಯ ವಿಲೋಮ ಮತ್ತು ಬಹು ಆದ್ಯತೆಯ ವಿಲೋಮಗಳಿಗೆ ಪರಿಹಾರಗಳು ಈ ಕೆಳಗಿನಂತಿವೆ ಕಡಿಮೆ ಆದ್ಯತೆಯ ಕಾರ್ಯದ ಕಾರಣದಿಂದಾಗಿ ಹೆಚ್ಚಿನ ಆದ್ಯತೆಯ ಕಾರ್ಯವು ಆದ್ಯತೆಯ ವಿಲೋಮತೆಗೆ ಒಳಗಾಗುತ್ತಿದ್ದರೆ ಆದ್ಯತೆಯ ವಿಲೋಮವು ಸಂಭವಿಸಬಹುದಾದ ದೀರ್ಘಾವಧಿಯ ಅವಧಿಯು ಗರಿಷ್ಠ ಸಮಯ ಕಡಿಮೆ ಆದ್ಯತೆಯ ಕಾರ್ಯವು ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸಬೇಕಾಗಿರುತ್ತದೆ ಏಕೆಂದರೆ ಕಡಿಮೆ ಆದ್ಯತೆಯ ಕಾರ್ಯಕ್ಕೆ ಸಂಪನ್ಮೂಲವನ್ನು ವಿಶೇಷ ಮೋಡ್ನಲ್ಲಿ ಅಗತ್ಯವಿರುವ ಅವಧಿಗೆ ಸೀಮಿತವಾದ ಅವಧಿಗೆ ಒಂದೇ ಆದ್ಯತೆಯ ವಿಲೋಮ ಸಂಭವಿಸಬಹುದು ಎಂದು ನಮಗೆ ತಿಳಿದಿದೆ ಕಡಿಮೆ ಆದ್ಯತೆಯ ಕಾರ್ಯವು ನಿರ್ಣಾಯಕ ವಿಭಾಗವನ್ನು ಬಳಸಬೇಕಾದ ಸಮಯವು ಹೆಚ್ಚಿನ ಆದ್ಯತೆಯ ಕಾರ್ಯವು ಆದ್ಯತೆಯ ವಿಲೋಮತೆಯನ್ನು ಅನುಭವಿಸುವ ಸಮಯವಾಗಿದೆ ಕಡಿಮೆ ಆದ್ಯತೆಯ ಕಾರ್ಯವು ಅದರ ನಿರ್ಣಾಯಕ ವಿಭಾಗವನ್ನು ಬಳಸುವ ಸಮಯವನ್ನು ನಿರ್ಬಂಧಿಸುವ ಮೂಲಕ ಎಚ್ಚರಿಕೆಯಿಂದ ಪ್ರೋಗ್ರಾಮಿಂಗ್ ಮೂಲಕ ಈ ಏಕ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ಪರಿಹರಿಸಬಹುದು ನಿರ್ಣಾಯಕ ವಿಭಾಗದ ಅದರ ಬಳಕೆಗಳಲ್ಲಿ ಪ್ರತಿ ಬಾರಿಯೂ ಸ್ಥಿರವಾದ ಅಂಶವಿದ್ದಾಗ ಅದು ಸಂಪನ್ಮೂಲವನ್ನು ಬಿಡುಗಡೆ ಮಾಡುತ್ತದೆ ಎಚ್ಚರಿಕೆಯಿಂದ ಪ್ರೋಗ್ರಾಮಿಂಗ್ ಮೂಲಕ ಕಡಿಮೆ ಆದ್ಯತೆಯ ಕಾರ್ಯವು ಪೂರ್ವಭಾವಿ ಅಲ್ಲದ ಸಂಪನ್ಮೂಲವನ್ನು ಬಳಸಬೇಕಾದ ಅವಧಿಯನ್ನು ಬಹಳ ಚಿಕ್ಕದಾಗಿಸಬಹುದು ಆದರೆ ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ಎಚ್ಚರಿಕೆಯಿಂದ ಪ್ರೋಗ್ರಾಮಿಂಗ್ ಮೂಲಕ ಇದೇ ರೀತಿ ನಿರ್ವಹಿಸಲು ಸಾಧ್ಯವಿಲ್ಲ ಈ ಮಿತಿಯಿಲ್ಲದ ಆದ್ಯತೆಯ ವಿಲೋಮಕ್ಕೆ ಪರಿಹಾರಗಳನ್ನು ಕಾರ್ಯಗಳ ನಡುವೆ ಸಂಪನ್ಮೂಲ ಹಂಚಿಕೆಗಾಗಿ ಪ್ರೋಟೋಕಾಲ್ ಎಂದು ಕರೆಯಲಾಗುತ್ತದೆ ಈ ಪ್ರೋಟೋಕಾಲ್ಗಳಲ್ಲಿ ಸರಳವಾದದ್ದನ್ನು ಮೂಲ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ ಎಂದು ಕರೆಯಲಾಗುತ್ತದೆ ಇದನ್ನು 1990 ರಲ್ಲಿ ಶಾ ಮತ್ತು ರಾಜ್ಕುಮಾರ್ ಪ್ರಸ್ತಾಪಿಸಿದರು ಈ ಮೂಲಭೂತ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ನ ಹಿಂದಿನ ಮುಖ್ಯ ಆಲೋಚನೆಯೆಂದರೆ ಕಡಿಮೆ ಆದ್ಯತೆಯ ಕಾರ್ಯವು ಒಮ್ಮೆ ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸಿದರೆ ಅದನ್ನು ಪೂರ್ವಭಾವಿಯಾಗಿ ಮಾಡಲಾಗುವುದಿಲ್ಲ ನಿರ್ಣಾಯಕ ವಿಭಾಗವನ್ನು ಬಿಡುಗಡೆ ಮಾಡುವ ಅವಧಿಯನ್ನು ಕಡಿಮೆಗೊಳಿಸುವುದು ಸಾಧ್ಯವಾದಷ್ಟು ವೇಗವಾಗಿ ಕಾರ್ಯಗತಗೊಳಿಸಲು ಮಾಡಬಹುದಾದ ಏಕೈಕ ವಿಷಯ ಇದರಿಂದಾಗಿ ಹೆಚ್ಚಿನ ಆದ್ಯತೆಯ ಕಾರ್ಯವು ಈ ಸಂಪನ್ಮೂಲವನ್ನು ಬಳಸಬಹುದು ಮತ್ತು ವಿಲೋಮ ಸಮಯವು ಚಿಕ್ಕದಾಗಿರುತ್ತದೆ ಕಡಿಮೆ ಆದ್ಯತೆಯ ಕಾರ್ಯವು ಅದರ ಕಾರ್ಯಗತಗೊಳಿಸುವಿಕೆಯನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸುವುದು ಇಲ್ಲಿನ ಪ್ರಮುಖ ಕಾಳಜಿ ಕೊಟ್ಟಿರುವ ಪ್ರೋಟೋಕಾಲ್ ಸರಳವಾಗಿದೆ ಸಮಸ್ಯೆಯೆಂದರೆ ಕಡಿಮೆ ಆದ್ಯತೆಯ ಕಾರ್ಯವು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳ್ಳಲು ಮತ್ತು ನಿರ್ಣಾಯಕ ವಿಭಾಗದಲ್ಲಿ ಕಾರ್ಯಗತಗೊಳಿಸುವಾಗ ಮಧ್ಯಂತರ ಆದ್ಯತೆಯ ಕಾರ್ಯಗಳಿಂದ ವಿಳಂಬವಾಗುತ್ತಿದೆ ಅದು ಸಿಪಿಯು ಅನ್ನು ಬಳಸಲು ಪ್ರಾರಂಭಿಸಿತು ಮತ್ತು ಕಡಿಮೆ ಆದ್ಯತೆಯ ಕಾರ್ಯವು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಈ ಸಮಸ್ಯೆಗೆ ಪರಿಹಾರವೆಂದರೆ ಕಡಿಮೆ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಹೆಚ್ಚಿಸುವುದು ಮತ್ತು ಆದ್ದರಿಂದ ಮಧ್ಯಂತರ ಆದ್ಯತೆಯ ಕಾರ್ಯವು ಪೂರ್ವಭಾವಿಯಾಗಿ ಆಗಲು ಸಾಧ್ಯವಿಲ್ಲ ಆದರೆ ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸುವ ಕಡಿಮೆ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಹೆಚ್ಚಿಸುವುದು ಮುಖ್ಯ ಕಾಳಜಿಯ ವಿಷಯವಾಗಿದೆ ಕಡಿಮೆ ಆದ್ಯತೆಯ ಕಾರ್ಯವು ಅದರ ನಿರ್ಣಾಯಕ ವಿಭಾಗವನ್ನು ಕಾರ್ಯಗತಗೊಳಿಸಿದ ನಂತರ ಅದರ ಆದ್ಯತೆ ಎಷ್ಟು ಎಂಬ ಪ್ರಶ್ನೆಯನ್ನು ಎತ್ತಬೇಕು ಕಡಿಮೆ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಸಂಪನ್ಮೂಲಕ್ಕಾಗಿ ಕಾಯುತ್ತಿರುವ ಕಾರ್ಯಕ್ಕೆ ಸಮನಾಗಿ ಮಾಡುವುದು ಉತ್ತರ ಆದ್ದರಿಂದ ಮಧ್ಯಂತರ ಆದ್ಯತೆಯ ಕಾರ್ಯವು ಈ ಕಡಿಮೆ ಆದ್ಯತೆಯ ಕಾರ್ಯವನ್ನು ಇನ್ನು ಮುಂದೆ ತಡೆಯಲು ಸಾಧ್ಯವಿಲ್ಲ ಸಂಪನ್ಮೂಲವು ಈಗಾಗಲೇ ಬಳಕೆಯಲ್ಲಿರುವಾಗ ಈ ಮೂಲ ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ನಲ್ಲಿ ಸಂಪನ್ಮೂಲ ಅಗತ್ಯವಿರುವ ಹೆಚ್ಚಿನ ಆದ್ಯತೆಯ ಕಾರ್ಯವು ವಿನಂತಿಯನ್ನು ಮಾಡುತ್ತದೆ ಎಲ್ಲಾ ವಿನಂತಿಯನ್ನು FIFO ಕ್ರಮದಲ್ಲಿ ಸರದಿಯಲ್ಲಿರಿಸಲಾಗುತ್ತದೆ ಪ್ರತಿ ಬಾರಿಯೂ ಆನುವಂಶಿಕ ಷರತ್ತು ಸಂಪನ್ಮೂಲಕ್ಕಾಗಿ ಹೆಚ್ಚಿನ ಆದ್ಯತೆಯ ಕಾರ್ಯ ವಿನಂತಿಯನ್ನು ಅನ್ವಯಿಸುತ್ತದೆ ಮತ್ತು ಕಡಿಮೆ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಸಂಪನ್ಮೂಲಕ್ಕಾಗಿ ಕಾಯುತ್ತಿರುವ ಹೆಚ್ಚಿನ ಆದ್ಯತೆಯ ಕಾರ್ಯಕ್ಕೆ ಸಮನಾಗಿರುತ್ತದೆ ಸಂಪನ್ಮೂಲಕ್ಕಾಗಿ ಹೆಚ್ಚಿನ ಆದ್ಯತೆಯ ಕಾರ್ಯ ನಿರ್ಬಂಧಿಸಿದಾಗಲೆಲ್ಲಾ ಅದು ಸರಳ ಪ್ರೋಟೋಕಾಲ್ ಆಗಿದೆ ಕಡಿಮೆ ಆದ್ಯತೆಯ ಕಾರ್ಯವು ಸಂಪನ್ಮೂಲವನ್ನು ನಿರ್ಬಂಧಿಸುವ ಹೆಚ್ಚಿನ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಪಡೆದುಕೊಳ್ಳುತ್ತದೆ ಉದಾಹರಣೆಗೆ ಕಡಿಮೆ ಆದ್ಯತೆಯ ಕಾರ್ಯವು ಸಂಪನ್ಮೂಲವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಹೆಚ್ಚಿನ ಆದ್ಯತೆಯ ಕಾರ್ಯವು ಸಂಪನ್ಮೂಲಗಳ ಬಳಕೆಯನ್ನು ಪೂರ್ಣಗೊಳಿಸಲು ಕಡಿಮೆ ಆದ್ಯತೆಯ ಕಾರ್ಯಕ್ಕಾಗಿ ಕಾಯುತ್ತಿದೆ ಆದರೆ ಕಡಿಮೆ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಹೆಚ್ಚಿನ ಆದ್ಯತೆಯ ಕಾರ್ಯಕ್ಕೆ ಸಮನಾಗಿ ಹೆಚ್ಚಿಸುತ್ತದೆ ಮತ್ತು ಆದ್ದರಿಂದ ಮಧ್ಯಂತರ ಆದ್ಯತೆಯ ಕಾರ್ಯವು ಕಡಿಮೆ ಆದ್ಯತೆಯ ಕಾರ್ಯವನ್ನು ಪೂರ್ವಭಾವಿಯಾಗಿ ಮಾಡಲು ಸಾಧ್ಯವಿಲ್ಲ ಇದನ್ನು ಆದ್ಯತೆಯ ಆನುವಂಶಿಕ ಯೋಜನೆ ಎಂದು ಕರೆಯಲಾಗುತ್ತದೆ ಯೋಜನೆಯ ಇನ್ನೂ ಕೆಲವು ವಿವರಗಳನ್ನು ನೋಡೋಣ ಇಲ್ಲಿ ಸಂಪನ್ಮೂಲಕ್ಕಾಗಿ ಹೆಚ್ಚಿನ ಆದ್ಯತೆಯ ಕಾರ್ಯ ನಿರ್ಬಂಧಿಸಿದ ನಂತರ ಕಡಿಮೆ ಆದ್ಯತೆಯ ಕಾರ್ಯದ ಆದ್ಯತೆಯು ಸರದಿಯಲ್ಲಿ ಹೆಚ್ಚಿನ ಆದ್ಯತೆಯ ಕಾರ್ಯಕ್ಕೆ ಏರುತ್ತದೆ ಒಂದು ಕಾರ್ಯವು ಮಧ್ಯಮ ಆದ್ಯತೆ ಮತ್ತು ಇನ್ನೊಂದು ಸಂಪನ್ಮೂಲಕ್ಕೆ ಹೆಚ್ಚಿನ ಆದ್ಯತೆ ಇರುವಲ್ಲಿ 2 ಕಾರ್ಯಗಳು ಕಾಯುತ್ತಿದ್ದರೆ ಸಂಪನ್ಮೂಲವನ್ನು ಬಳಸಿಕೊಂಡು ಕಾರ್ಯಗತಗೊಳಿಸುವ ಕಡಿಮೆ ಆದ್ಯತೆಯ ಕಾರ್ಯವು 2 ರಲ್ಲಿ ಹೆಚ್ಚಿನದಾದ ಆದ್ಯತೆಯನ್ನು ಪಡೆಯುತ್ತದೆ ಆದರೆ ಕಡಿಮೆ ಆದ್ಯತೆಯ ಕಾರ್ಯವು ಅದರ ಸಂಪನ್ಮೂಲಗಳ ಬಳಕೆಗಳನ್ನು ಪೂರ್ಣಗೊಳಿಸಿದ ನಂತರ ಅದು ಹಳೆಯ ಆದ್ಯತೆಗೆ ಮರಳುತ್ತದೆ ಕಡಿಮೆ ಆದ್ಯತೆಯ ಕಾರ್ಯವು ಮತ್ತೆ ಕಡಿಮೆ ಆದ್ಯತೆಯಾಗುತ್ತದೆ ಮತ್ತು ಅದು ಸಂಪನ್ಮೂಲವನ್ನು ಬಿಡುಗಡೆ ಮಾಡಿದ ನಂತರ ಅದರ ಆದ್ಯತೆಯ ಮೌಲ್ಯವು ಬದಲಾಗುತ್ತದೆ ಅದು ಇತರ ನಿರ್ಣಾಯಕ ಸಂಪನ್ಮೂಲಗಳನ್ನು ಹೊಂದಿಲ್ಲದಿದ್ದರೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾಯುತ್ತಿದೆ ಮತ್ತು ಅದು ಕಾಯುತ್ತಿರುವ ಹೆಚ್ಚಿನ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಪಡೆದುಕೊಳ್ಳುತ್ತದೆ ಅದು ಸಂಪನ್ಮೂಲವನ್ನು ಬಿಡುಗಡೆ ಮಾಡಿದ ತಕ್ಷಣ ಅದು ಅದರ ಮೂಲ ಆದ್ಯತೆಗೆ ಮರಳುತ್ತದೆ ಆದರೆ ನಂತರ ಅದು ರಚಿಸುವ ಸಮಸ್ಯೆ ಮತ್ತು ಅದು ಪರಿಹರಿಸುವ ಸಮಸ್ಯೆ ಇದು ಮಿತಿಯಿಲ್ಲದ ಆದ್ಯತೆಯ ವಿಲೋಮತೆಯ ಸಮಸ್ಯೆಯನ್ನು ಪರಿಹರಿಸಿದೆ ಆದರೆ ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ಅದು ಹೇಗೆ ಪರಿಹರಿಸುತ್ತದೆ ಎಂಬುದು ಇಲ್ಲಿ ಪ್ರಮುಖ ಪ್ರಶ್ನೆಯಾಗಿದೆ ಇದು ಮಿತಿಯಿಲ್ಲದ ಆದ್ಯತೆಯ ವಿಲೋಮ ಸಮಸ್ಯೆಯನ್ನು ಪರಿಹರಿಸಿದೆ ಏಕೆಂದರೆ ಕಡಿಮೆ ಆದ್ಯತೆಯ ಕಾರ್ಯದ ಆದ್ಯತೆಯನ್ನು ಕಾಯುವ ಹೆಚ್ಚಿನ ಆದ್ಯತೆಯ ಕಾರ್ಯದ ಆದ್ಯತೆಗೆ ಹೆಚ್ಚಿಸುವ ಮೂಲಕ ಆನುವಂಶಿಕ ಷರತ್ತಿನಲ್ಲಿ ಮತ್ತು ಆದ್ದರಿಂದ ಸಿಪಿಯು ಬಳಕೆಯಿಂದ ಕಡಿಮೆ ಆದ್ಯತೆಯ ಕಾರ್ಯವನ್ನು ಪೂರ್ವಭಾವಿಯಾಗಿ ಮಾಡುವ ಮಧ್ಯಂತರ ಆದ್ಯತೆಯ ಕಾರ್ಯಗಳು ಹಾಗೆ ಮಾಡಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ಮಿತಿಯಿಲ್ಲದ ಆದ್ಯತೆಯ ಸಮಸ್ಯೆಯನ್ನು ಪರಿಹರಿಸಲಾಗುತ್ತದೆ ಮಧ್ಯಂತರ ಆದ್ಯತೆಯ ಕಾರ್ಯಗಳನ್ನು ಇನ್ನು ಮುಂದೆ ಪೂರ್ವಭಾವಿಯಾಗಿ ಮಾಡಲಾಗುವುದಿಲ್ಲ ಮತ್ತು ಮಿತಿಯಿಲ್ಲದ ಆದ್ಯತೆಯ ಸಮಸ್ಯೆಯನ್ನು ಸಹ ಪರಿಹರಿಸಲಾಗುತ್ತದೆ ಇದು ಆದ್ಯತೆಯ ಆನುವಂಶಿಕ ಪ್ರೋಟೋಕಾಲ್ನ ಕೆಲಸದ ಸ್ಕೀಮ್ಯಾಟಿಕ್ ಪ್ರಾತಿನಿಧ್ಯವಾಗಿದೆ ಇಲ್ಲಿ ಕಡಿಮೆ ಆದ್ಯತೆಯ ಕಾರ್ಯವು ನಿರ್ಣಾಯಕ ಸಂಪನ್ಮೂಲವನ್ನು ಹೊಂದಿದೆ ಮತ್ತು ಆದ್ಯತೆಯ ಮೌಲ್ಯವು ಸಮಯಕ್ಕೆ 5 ಆಗಿದೆ ಸಮಯ ನಿದರ್ಶನ 2 ರಲ್ಲಿ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾರ್ಯಗತಗೊಳಿಸಲು ಪ್ರಾರಂಭಿಸಿತು ಮತ್ತು ಅದರ ಆದ್ಯತೆಯ ಮಟ್ಟ 10 ಸ್ವಲ್ಪ ಸಮಯದ ನಂತರ ಅದಕ್ಕೆ ಸಂಪನ್ಮೂಲ ಅಗತ್ಯವಿತ್ತು ಮತ್ತು ಕಡಿಮೆ ಆದ್ಯತೆಯ ಕಾರ್ಯದಿಂದ ಸಂಪನ್ಮೂಲವನ್ನು ಈಗಾಗಲೇ ಹಿಡಿದಿಟ್ಟುಕೊಂಡಿದ್ದರಿಂದ ಅದನ್ನು ನಿರ್ಬಂಧಿಸಲಾಗಿದೆ ಇದು ಹಸಿರು ತೋರಿಸಿದಂತೆ ಕಾರ್ಯಗತಗೊಳಿಸಲು ಪ್ರಾರಂಭಿಸಿತು ಆದರೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಕಾಯುತ್ತಿರುವುದರಿಂದ ಅದರ ಆದ್ಯತೆಯು ಬದಲಾಯಿತು ಒಮ್ಮೆ ಅದು 5 ರಿಂದ 10 ರವರೆಗೆ ಅದರ ಆದ್ಯತೆಯ ಬದಲಾವಣೆಗಳಿಗಾಗಿ ಕಾಯಲು ಪ್ರಾರಂಭಿಸಿದರೆ ಹೆಚ್ಚಿನ ಆದ್ಯತೆಯ ಕಾರ್ಯವು ಆದ್ಯತೆ 10 ಅನ್ನು ಹೊಂದಿರುವುದರಿಂದ ಅದನ್ನು ಸಂಪನ್ಮೂಲವನ್ನು ಬಿಡುಗಡೆ ಮಾಡುವಾಗ ಅದು ಕಾರ್ಯಗತಗೊಳಿಸುತ್ತದೆ ತನ್ನದೇ ಆದ ಆದ್ಯತೆಯ ಮೌಲ್ಯಕ್ಕೆ ಹಿಂತಿರುಗುತ್ತದೆ ನಾವು ಈ ಉಪನ್ಯಾಸದ ಕೊನೆಯಲ್ಲಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಈ ಹಂತದಿಂದ ಮುಂದುವರಿಯುತ್ತೇವೆ ಧನ್ಯವಾದ